ಲಾಟೆಕ್ಸ್ ನಲ್ಲಿ ಉಲ್ಲೇಖವನ್ನು ಹೇಗೆ ಬಳಸುವುದು ಎಂಬುದರ ಬಗ್ಗೆ ಸಂಕ್ಷಿಪ್ತ ಡೆಮೊ ನಾನು ಈಗ ನನ್ನ ಫೋಲ್ಡರ್ ಆರ್ಟಿಕಲ್ ಡೆಮೋಲಾಟೆಕ್ಸ್ನಲ್ಲಿ ಎರಡು ದಸ್ತಾವೇಜುಗಳನ್ನು ಹೊಂದಿದ್ದೇವೆ ಡೆಮೊ ಆರ್ಟಿಕಲ್ ಟೆಕ್ಸ್ ಇದು ಲೇಖನವನ್ನು ಮತ್ತು ನಂತರ ಆರ್ಎಸ್ಪಿಮೆಲ್ಟ್ಸ್ಪಿನ್ನಿಂಗ್ bib ಅನ್ನು ಒಳಗೊಂಡಿದೆ ಅದು ಸಾಹಿತ್ಯದ ಸಮೀಕ್ಷೆಯಿಂದ ನಾವು ತೆಗೆದುಕೊಂಡ ಉಲ್ಲೇಖ ಡೇಟಾವನ್ನು ಒಳಗೊಂಡಿದೆ ನಾನು jabRef ಅನ್ನು ತೆರೆಯಲು ಈ ಬಿಬ್ ಫೈಲ್ ಹೇಗೆ ಕಾಣುತ್ತದೆ ಎಂದು ನಿಮಗೆ ತೋರಿಸೋಣ ಆರ್ಟಿಕಲ್ ಟೈಪ್ ಲೇಖಕ ಶೀರ್ಷಿಕೆ ವರ್ಷ ಜರ್ನಲ್ ಮತ್ತು ಅನನ್ಯ ಬಿಬಿಟಿಕ್ಸ್ ಕೀಲಿಯೊಂದಿಗೆ ಹರಡುವ ಹಾಳೆ ಕಾಣುತ್ತದೆ ಒಂದು ವೇಳೆ ಬಿಬಿಟೆಕ್ಸ್ ಕೀ ಕ್ಷೇತ್ರವು ಖಾಲಿಯಾಗಿದ್ದರೆ ನೀವು ಸ್ವಯಂಚಾಲಿತವಾಗಿ ಸೃಷ್ಟಿಸಲು ಇಲ್ಲಿರುವ BibTex Keys Generate ಬಟನ್ ಅನ್ನು ಬಳಸಬಹುದು ಬಳಕೆಗೆ ಸಂಕ್ಷಿಪ್ತವಾಗಿಸಲು ನೀವು ಬಯಸಿದರೆ ನಂತರ ಆ ಕೀಗಳನ್ನು ನೀವು ಸಂಪಾದಿಸಬಹುದು ಟೆಕ್ಸ್ ಫೈಲ್ ಹೇಗೆ ಕಾಣುತ್ತದೆ ಎಂದು ನೋಡೋಣ ಇಲ್ಲಿ ನಾವು ಇಂಟರ್ನೆಟ್ನಿಂದ ಆಯ್ದುಕೊಂಡ ಈ ಸಾಹಿತ್ಯದ ಆಧಾರದ ಮೇಲೆ ಸಣ್ಣ ಲೇಖನವನ್ನು ರಚಿಸುವ ಮಾದರಿ ಲಾಟೆಕ್ಸ್ ಫೈಲ್ ಇಲ್ಲಿದೆ ಇದು ಬಹಳ ಚಿಕ್ಕ ಲೇಖನವಾಗಿದೆ ಪ್ರದರ್ಶನ ಉದ್ದೇಶಕ್ಕಾಗಿ ಮಾತ್ರ ಲೇಖನವು ಉನ್ನತ ದಾಖಲೆ ವರ್ಗ 12 ಅಂಕ A4 ಕಾಗದ ಲೇಖನದಲ್ಲಿದೆ ಎಂದು ನೀವು ನೋಡಬಹುದು ನಂತರ ನಾವು ಇನ್ಪುಟ್ನ UTF8 ಪ್ರಕಾರವನ್ನು ಅನುಮತಿಸುವ ಪ್ಯಾಕೇಜ್ ಅನ್ನು ಬಳಸುತ್ತೇವೆ ಲೇಖಕರ ಹೆಸರು ನೀಡಲಾಗಿದೆ ಶೀರ್ಷಿಕೆ ನೀಡಲಾಗಿದೆ ಮತ್ತು ನಂತರ ನಾವು ಡಾಕ್ಯುಮೆಂಟ್ ಅನ್ನು ಪ್ರಾರಂಭಿಸುತ್ತೇವೆ ಕಮಾಂಡ್ ಶೀರ್ಷಿಕೆಯು ಲೇಖನದ ಉನ್ನತ ಹೆಡರ್ ಅನ್ನು ಮಾಡುತ್ತದೆ ನಂತರ ನಾವು ಕೆಳಭಾಗದಲ್ಲಿ ಡಾಕ್ಯುಮೆಂಟ್ ಅನ್ನು end ಡಾಕ್ಯುಮೆಂಟ್ನೊಂದಿಗೆ ಮುಚ್ಚಿ ಇಲ್ಲಿ ಬರೆಯುತ್ತೇವೆ ಇಲ್ಲಿ ಅತ್ಯಂತ ಪ್ರಮುಖವಾದ ಎರಡು ಕಮಾಂಡ್ಗಳು ಬೈಬ್ಲಿಯೋಗ್ರಫಿ ಮತ್ತು ನಂತರ ವಿಸ್ತರಣೆ ಇಲ್ಲದೆ ಬಿಬ್ ಫೈಲ್ನ ಹೆಸರು ಮತ್ತು ನಂತರ ಬೈಬ್ಲಿಯೋಗ್ರಫಿ ಸ್ಟೈಲ್ ಮತ್ತು ನಂತರ ನೀವು ಉಲ್ಲೇಖಗಳನ್ನು ಉಲ್ಲೇಖಿಸಲು ಬಯಸುವ ರೀತಿಯಲ್ಲಿ ಹೇಳುವ ಒಂದು ಕೀವರ್ಡ್ unsrt ಎನ್ನುವುದು ನೀವು ಈ ಸಂಖ್ಯೆಯನ್ನು ವಿಂಗಡಿಸಬಹುದು ಎಂದು ಹೇಳುವ ಒಂದು ಕೀವರ್ಡ್ ಲೇಖನವನ್ನು ನೀವು ಉಲ್ಲೇಖಿಸುವ ವಿಧಾನವೆಂದರೆ cite ಮತ್ತು ನಂತರ BibTeX k ಅನ್ನು ಸೇರಿಸುವ ಮೂಲಕಇಲ್ಲಿ ಹೈಲೈಟ್ ಮಾಡಲ್ಪಟ್ಟಿದೆ ಅದು ನಂತರ ಉಲ್ಲೇಖಿಸಲು ಬಳಸಲ್ಪಡುತ್ತದೆ ನೀವು ಇಷ್ಟಪಡುವ ಯಾವುದೇ ಸ್ಥಳದಲ್ಲಿ ನೀವು ಇದನ್ನು ಸೇರಿಸಬಹುದು ಈ ಕೀಲಿಯು bib ಫೈಲ್ನಲ್ಲಿ ಲಭ್ಯವಿದೆ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ಮೊದಲು ನಾವು ಸಂಕಲಿಸುವ ವಿಧಾನ ನಾವು ಲಾಟೆಕ್ಸ್ನ ಒಂದು ಸುತ್ತನ್ನು ಮಾಡಬೇಕು ಮತ್ತು ನಂತರ ಉಲ್ಲೇಖಗಳು ಲಭ್ಯವಿಲ್ಲ ಎಂದು ಬಹುಶಃ ದೂರು ನೀಡುತ್ತಾರೆ ತದನಂತರ ನಾವು ಬೈಬ್ಟೆಕ್ ಅನ್ನು ಚಲಾಯಿಸಬಹುದು ಹೀಗಾಗಿ ಆ ಉಲ್ಲೇಖಗಳು ಲಭ್ಯವಿವೆ ನಂತರ ನಾವು ಲಾಟೆಕ್ಸ್ ಒಂದೆರಡು ಬಾರಿ ರನ್ ಮಾಡುತ್ತೇವೆ ಮತ್ತು ನಂತರ ನೀವು ಹೆಚ್ಚು ದೂರು ಇಲ್ಲ ಎಂದು ಈಗ ನೋಡಬಹುದು ತದನಂತರ ಪಿಡಿಎಫ್ ಅನ್ನು ನೇರವಾಗಿ ರಚಿಸಲು ನಾವು ಪಿಡಿಎಫ್ ಲಾಟೆಕ್ಸ್ ಅನ್ನು ರನ್ ಮಾಡುತ್ತೇವೆ ನಂತರ ನಾವು ವೀಡಿಯೋ ಪಿಡಿಎಫ್ ಅನ್ನು ಕ್ಲಿಕ್ ಮಾಡಬಹುದು ಈಗ ನಾವು ಈ ಲೇಖನವನ್ನು ಇಲ್ಲಿ ಹೊಂದಿದ್ದೇವೆ ಉಲ್ಲೇಖಗಳು 1 2 3 4 ಇತ್ಯಾದಿಗಳೆಂದು ನೀವು ನೋಡಬಹುದು ಅದರಲ್ಲಿ ಕೆಳಭಾಗದಲ್ಲಿ ಸ್ವಯಂಚಾಲಿತವಾಗಿ ಉಲ್ಲೇಖಗಳು ನಾವು ಬರೆದ ರೀತಿಯಲ್ಲಿ ಕಂಡುಬಂದಂತೆ ಅದೇ ಅನುಕ್ರಮದಲ್ಲಿ ಸಂಪೂರ್ಣ ವಿವರಗಳೊಂದಿಗೆ ಪಟ್ಟಿಮಾಡಲ್ಪಟ್ಟಿವೆ ಸೀಕ್ವೆನ್ಸಿಂಗ್ ಅನ್ನು ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನೋಡಲು ನಾವು ಇದನ್ನು ಸ್ವಲ್ಪಮಟ್ಟಿಗೆ ಮಾರ್ಪಡಿಸೋಣ ನಾನು ಇಲ್ಲಿ ಒಂದು ಸಾಲನ್ನು ತೆಗೆದುಹಾಕಿ ಮತ್ತು ಬೇರೆಲ್ಲಿಯೂ ಅದನ್ನು ಪತ್ತೆ ಮಾಡುತ್ತಿದ್ದೇನೆ ನಂತರ ನಾನು ಅದನ್ನು ಮತ್ತೆ ಕಂಪೈಲ್ ಮಾಡಲು ಹೋಗುತ್ತೇನೆ ಒಮ್ಮೆ ಲಾಟೆಕ್ಸ್ ಮೂಲಕ ನಂತರ ಬಿಬ್ಟೆಕ್ಸ್ ಮತ್ತು ನಂತರ ಲಾಟೆಕ್ಸ್ ಒಂದೆರಡು ಬಾರಿ ಮತ್ತು ನಂತರ ಪಿಡಿಎಫ್ ಲಾಟೆಕ್ಸ್ ಈಗ ನಾನು ವೀಕ್ಷಿಸಿದರೆ ನಾವು ಉಲ್ಲೇಖಿಸಿದ ಅನುಕ್ರಮದ ಪ್ರಕಾರ ಅಜೀಜ್ ಕಾಗದದ ಉಲ್ಲೇಖವು ಈಗ 3 ಎಂದು ಮರುನಾಮಕರಣಗೊಂಡಿದೆ ಮತ್ತು ಪಠ್ಯದ ಕೆಳಭಾಗದಲ್ಲಿಯೂ ಸಹ ಅದು ಪ್ರತಿಫಲಿಸುತ್ತದೆ ಆದ್ದರಿಂದ ಲಾಟ್ಸೆಕ್ಸ್ನಲ್ಲಿರುವ ಬಿಬ್ ಫೈಲ್ ಅನ್ನು ಬಳಸಿಕೊಂಡು ಈ ರೀತಿ ಉಲ್ಲೇಖಿಸುವುದರಿಂದ ಸಾಕಷ್ಟು ನೇರ ಮುನ್ನಡೆಯುತ್ತದೆ ಯಾವುದೇ ಹಂತದಲ್ಲಿ ನೀವು ಹೆಚ್ಚು ಉಲ್ಲೇಖಗಳನ್ನು ಸೇರಿಸಲು ಬಯಸಿದರೆ ನೀವು ಇಲ್ಲಿ ಜಬ್ರ್ಫೆಫ್ನಲ್ಲಿ ಹಸ್ತಚಾಲಿತವಾಗಿ ಸೇರಿಸಬಹುದು ಅಥವಾ ನೀವು ಸಾಹಿತ್ಯ ಸಮೀಕ್ಷೆಯನ್ನು ಮಾಡಬಹುದು ಮತ್ತು ನಂತರ ಆ ವಸ್ತುಗಳನ್ನು ವಿಭಾಜಕ ಕಡತಕ್ಕೆ ವಿಲೀನಗೊಳಿಸಬಹುದು ನಿಮ್ಮ ಡೆಸ್ಕ್ಟಾಪ್ನಲ್ಲಿ ಲಾಟೆಕ್ಸ್ ಫೈಲ್ಗಳನ್ನು ಕಂಪೈಲ್ ಮಾಡಲು ಅಂತರ್ಜಾಲದಲ್ಲಿ ಉಚಿತವಾಗಿ ಲಭ್ಯವಿರುವ ಮಿಕ್ಟೆಕ್ಸ್ನಂತಹ ತಂತ್ರಾಂಶವನ್ನು ನೀವು ಬಳಸಬಹುದು ಮತ್ತು ನೀವು ಟೆಕ್ಸ್ಮೇಕರ್ ಅನ್ನು ಸ್ಥಾಪಿಸಬಹುದು ಅದು ನೀವು ಉತ್ತಮವಾದ ಸಂಪಾದಕರಾಗಿದ್ದು ಅದು ಈ ಡಾಕ್ಯುಮೆಂಟ್ಗಳನ್ನು ಬರೆಯಲು ಅವಕಾಶ ನೀಡುತ್ತದೆ ಮತ್ತು ಫ್ಲೈನಲ್ಲಿ ಕಂಪೈಲ್ ಮಾಡಿ ಡಾಕ್ಯುಮೆಂಟ್ ಹೇಗೆ ಕಾಣುತ್ತದೆ ಎಂದು ನಿಮಗೆ ತೋರಿಸುತ್ತದೆ ಅದು ತುಂಬಾ ಸರಳವಾಗಿದೆ